ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ಕುರಿತು ನಮ್ಮ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಫೋಕಲ್ ಅಂಟಿಕೊಳ್ಳುವಿಕೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೆವು ಫೋಕಲ್ ಅಂಟಿಕೊಳ್ಳುವಿಕೆಗಳು ಜೀವಕೋಶದ ಆಕಾರವನ್ನು ಸ್ಥಿರಗೊಳಿಸುವ ರಚನೆಗಳು ಮತ್ತು ಅವು ಜೀವಕೋಶದ ಒಳಭಾಗವನ್ನು ಕೋಶದ ಹೊರಭಾಗದೊಂದಿಗೆ ಸಂಪರ್ಕಿಸುವ ಕ್ರಿಯಾತ್ಮಕ ಬಾವಿಗಳಾಗಿವೆ ಅಂಟಿಕೊಳ್ಳುವ ಕೋಶಕ್ಕಾಗಿ ನೀವು ಫೋಕಲ್ ಅಂಟಿಕೊಳ್ಳುವಿಕೆಯೊಂದಿಗೆ ಕೋಶವನ್ನು ಚಿತ್ರಿಸುತ್ತಿದ್ದರೆ ಈ ಅಂಟಿಕೊಳ್ಳುವಿಕೆಯನ್ನು ಸಾಮಾನ್ಯವಾಗಿ ಈ ಚುಕ್ಕೆಗಳಂತೆ ನೀವು ಅದನ್ನು ಚಿತ್ರಿಸುತ್ತೀರಿ ಹೀಗಾಗಿ ಇವುಗಳು ಕೋಶದ ಫೋಕಲ್ ಅಂಟಿಕೊಳ್ಳುವಿಕೆಯ ಅಂಟಿಕೊಳ್ಳುವಿಕೆಗಳಾಗಿರುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಯೊಂದಿಗೆ ನೀವು ಕೋಶಗಳ ಚಿತ್ರವನ್ನು ಚಿತ್ರಿಸುತ್ತಿದ್ದರೆ ಇದು ಕೋಶವಾಗಿದ್ದರೆ ಈ ಅಂಟಿಕೊಳ್ಳುವಿಕೆಯನ್ನು ನೀವು ಹರಡುತ್ತೀರಿ ಎಂದು ಹೇಳೋಣ ನೀವು ಏನನ್ನು ನೋಡುತ್ತಿರುವುದೆಂದರೆ ಅವುಗಳಲ್ಲಿ ಕೆಲವು ಕೋಶದ ಪರಿಧಿಯಲ್ಲಿರುವುದರಿಂದ ನಾನು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಚಿತ್ರಿಸಿದ್ದೇನ ಅದು ಗಾತ್ರದಲ್ಲಿ ಮತ್ತು ಕೋಶದ ಮಧ್ಯಭಾಗದಲ್ಲಿ ತುಲನಾತ್ಮಕವಾಗಿ ದೊಡ್ಡದಾಗಿದೆ ನಾನು ಅವುಗಳನ್ನು ಚುಕ್ಕೆಗಳಾಗಿ ಚಿತ್ರಿಸಿದ್ದೇನೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ನೂರಕ್ಕೂ ಹೆಚ್ಚು ಪ್ರೋಟೀನ್ ಗಳಿಂದ ಕೂಡಿದೆ ಇವು ಕ್ರಿಯಾತ್ಮಕ ರಚನೆಗಳಾಗಿವೆ ಅದಕ್ಕಾಗಿಯೇ ಇದು ಕೋಶಗಳನ್ನು ಸ್ಥಳಾಂತರಿಸಲು ಅನುವು ಮಾಡಿಕೊಡುತ್ತದೆ ನೀವು ನಡೆಯುವಂತೆಯೇ ನಿಮ್ಮ ಪಾದವನ್ನು ಮುಂದಕ್ಕೆ ಇರಿಸಿ ನಂತರ ನಿಮ್ಮ ಪಾದವನ್ನು ನೆಲದ ಮೇಲೆ ಇರಿಸಿ ಮತ್ತು ಅದು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ರೂಪಿಸುತ್ತದೆ ನಿಮ್ಮ ತಲಾಧಾರವು ತುಂಬಾ ಜಾರು ಅಥವಾ ಯಾವುದೇ ಘರ್ಷಣೆಯನ್ನು ಒದಗಿಸದಿದ್ದರೆ ನಿಮ್ಮ ಸೇರ್ಪಡೆಗಳು ದುರ್ಬಲವಾಗಿದ್ದರೆ ಗಾಜಿನ ಮೇಲೆ ನಡೆಯುವುದು ಕಷ್ಟ ಫೋಕಲ್ ಅಂಟಿಕೊಳ್ಳುವಿಕೆಯು ನೂರಕ್ಕೂ ಹೆಚ್ಚು ಪ್ರೋಟೀನ್ ಗಳಿಂದ ಕೂಡಿದ್ದು ಅದು ಇನ್ನೂರು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿದೆ ಮತ್ತು ಹೀಗೆ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ ಗಾತ್ರಗಳಲ್ಲಿ ವಿಶಾಲ ವಿತರಣೆಯನ್ನು ಹೊಂದಿದ್ದು ನೀವು ಶೂನ್ಯ ದಶಮಾಂಶ ಐದು ರಿಂದ ಒಂದು ಮೈಕ್ರಾನ್ ಚೌಕ ಮತ್ತು ಮೂರರಿಂದ ಹತ್ತು ಮೈಕ್ರಾನ್ ಚದರ ಅಥವಾ ಅದಕ್ಕಿಂತ ದೊಡ್ಡದಾದ ಅಂಟಿಕೊಳ್ಳುವಿಕೆಯನ್ನು ಹೊಂದಿರಬಹುದು ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಗೆ ವಿವಿಧ ಗಾತ್ರಗಳಿವೆ ಎಂದು ಅದು ನಿಮಗೆ ತೋರಿಸುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯ ಪಾತ್ರಗಳು ಯಾವುವು ಸಹಜವಾಗಿ ಇದು ಕೋಶದ ಆಕಾರಕ್ಕೆ ಸ್ಥಿರತೆಯನ್ನು ಒದಗಿಸುತ್ತದೆ ಅದು ಕೋಶವನ್ನು ಸ್ಥಿರಗೊಳಿಸುತ್ತದೆ ತಲಾಧಾರವು ಪ್ರತಿರೋಧಿಸುವುದಿಲ್ಲ ಎಂಬ ಕಾರಣಕ್ಕಾಗಿ ನೀರಿನಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಜೀವಕೋಶದ ಆಕಾರವನ್ನು ಸ್ಥಿರಗೊಳಿಸಲು ಜೀವಕೋಶಗಳು ಪ್ರಯೋಗಿಸುವ ಸಂಕೋಚಕ ಶಕ್ತಿಗಳನ್ನು ತಲಾಧಾರವು ಪ್ರತಿರೋಧಿಸಬೇಕಾಗುತ್ತದೆ ಮತ್ತು ಈ ಅಂಟಿಕೊಳ್ಳುವಿಕೆಗಳು ಜೀವಕೋಶಗಳನ್ನು ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿಜವಾಗಿ ಗ್ರಹಿಸಲು ಅಥವಾ ನೋಡಲು ಅನುವು ಮಾಡಿಕೊಡುವ ಕಾರ್ಯವಿಧಾನಗಳಾಗಿವೆ ಮತ್ತು ಕೋಶವು ಬಲವನ್ನು ಪ್ರಯೋಗಿಸುವ ಮುಖಾಂತರ ಹೇಗೆ ನೋಡುತ್ತದೆ ಎಳೆಯುವ ಶಕ್ತಿ ಅಥವಾ ಸಂಕೋಚಕ ಬಲದ ದೃಷ್ಟಿಯಿಂದ ಮತ್ತು ಕೋಶಗಳನ್ನು ಮೃದುವಾದ ಕಂಪ್ಲೈಂಟ್ ತಲಾಧಾರದ ಮೇಲೆ ಕೋಶಗಳನ್ನು ಲೇಪಿಸಿದಾಗ ತಲಾಧಾರದ ಮೇಲೆ ಸುಕ್ಕುಗಳನ್ನು ಉಂಟುಮಾಡುವಂತಹವು ಈ ಅಂಟಿಕೊಳ್ಳುವಿಕೆಗಳು ಕೋಶಗಳಿಂದ ಪ್ರಚೋದಿಸಲ್ಪಡುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಯು ದ್ವಿ ದಿಕ್ಕಿನ ಸಿಗ್ನಲಿಂಗ್ ಅನ್ನು ಮಧ್ಯಸ್ಥಿಕೆ ವಹಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹೊರ ಒಳ ಹೊಂದಿರುವಂತ್ತದ್ದು ಅಥವಾ ಕೋಶ ಎಳೆಯುವಾಗ ಅದು ಸುತ್ತಮುತ್ತಲಿನ ಬಗ್ಗೆ ಹೊರಗಿನಿಂದ ಒಳಕ್ಕೆ ಮಾಹಿತಿಯನ್ನು ರವಾನಿಸುತ್ತದೆ ಅಥವಾ ಜೀವಕೋಶಗಳು ಬಹುಶಃ ಹೊರಗೆ ತಳ್ಳುವ ಒಳ ಹೊರವನ್ನು ನೀವು ಹೊಂದಬಹುದು ಈ ಎರಡೂ ಸಂದರ್ಭಗಳಲ್ಲಿ ನೀವು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಫೋಕಲ್ ಅಂಟಿಕೊಳ್ಳುವಿಕೆಯೊಳಗೆ ಹಲವಾರು ವಿಭಿನ್ನ ಪ್ರೋಟೀನ್ ಗಳಿವೆ ಎಂದು ಈ ಫೋಕಲ್ ಅಂಟಿಕೊಳ್ಳುವಿಕೆಗಳು ನಿರ್ವಹಿಸುವ ಕಾರ್ಯಗಳ ಒಂದು ಹರವು ನೀಡಿದರೆ ಬಹುಶಃ ಆಶ್ಚರ್ಯವೇನಿಲ್ಲ ಆದ್ದರಿಂದ ಅವುಗಳಲ್ಲಿ ಪ್ರಮುಖವಾದದ್ದು ಇಂಟಿಗ್ರೀನ್ ಗಳು ಇಂಟಿಗ್ರೀನ್ ಗಳು ಟ್ರಾನ್ಸ್ ಮೆಂಬರೇನ್ ಲಿಂಕ್ ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅದು ಒಳಭಾಗವನ್ನು ಹೊರಭಾಗಕ್ಕೆ ಸಂಯೋಜಿಸುತ್ತದೆ ಮತ್ತು ಅವುಗಳನ್ನು ಇಂಟಿಗ್ರಿನ್ ಗಳು ಎಂದು ಕರೆಯಲು ಇದು ಕಾರಣವಾಗಿದೆ ಅವು ಇಸಿಎಂ ಸೈಟೋಸ್ಕೆಲಿಟಲ್ ಸಂಪರ್ಕಗಳ ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತವೆ ಈಗ ಪ್ರಾಣಿಗಳ ಜೀವಕೋಶಗಳಲ್ಲಿ ಮಾತ್ರ ಇಂಟಿಗ್ರಿನ್ ಗಳು ಇರುತ್ತವೆ ಬಾಹ್ಯಕೋಶದ ಬದಿಯಲ್ಲಿ ಈ ಇಂಟಿಗ್ರಿನ್ ಗಳು ವಿವಿಧ ಲಿಗಂಡ್ ಗಳಿಗೆ ಮತ್ತು ಅಂತರ್ಜೀವಕೋಶದ ಬದಿಯಲ್ಲಿ ವಿವಿಧ ಪ್ರೋಟೀನ್ ಗಳಿಗೆ ಬಂಧಿಸಲ್ಪಡುತ್ತವೆ ಮೊದಲನೆಯದಾಗಿ ಫೋಕಲ್ ಅಂಟಿಕೊಳ್ಳುವಿಕೆಯೊಳಗೆ ನೀವು ಅನೇಕ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಅದು ಇಂಟಿಗ್ರಿನ್ ಗಳೊಂದಿಗೆ ಸಂವಹಿಸುತ್ತದೆ ಈ ಇಂಟಿಗ್ರಿನ್ ಗಳು ವಲಸೆ ಹೋಮಿಯೋಸ್ಟಾಸಿಸ್ ಮುಂತಾದವುಗಳಲ್ಲಿ ಪ್ರಮುಖ ಕಾರ್ಯಗಳಲ್ಲಿ ಪಾತ್ರವಹಿಸುತ್ತವೆ ನೀವು ಇಂಟಿಗ್ರಿನ್ ಗಳ ರಚನೆಯನ್ನು ನೋಡಿದರೆ ಅವು ನಾನ್ ಕೋವೆಲೆಂಟ್ ಸಂಬಂಧಿತ ಹೆಟೆರೊಡೈಮರ್ ಗಳಾಗಿವೆ ಅವುಗಳು ಆಲ್ಫಾ ಮತ್ತು ಬೀಟಾ ದಂತಹ ಎರಡು ಘಟಕವನ್ನು ಹೊಂದಿವೆ ಆದ್ದರಿಂದ ಇದನ್ನು ಹೆಟೆರೋಡೈಮರ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಘಟಕವು ಹೊರಗಿನ ಸಂಕೇತವನ್ನು ಅವಲಂಬಿಸಿ ನಾನ್ ಕೋವೆಲೆಂಟ್ ರೀತಿಯಲ್ಲಿ ಸಂಬಂಧಿಸಿದೆ ಅವು ಸಕ್ರಿಯವಾಗಿದ್ದಾಗ ಮಾತ್ರ ಈ ಉಪಘಟಕಗಳು ಒಟ್ಟಿಗೆ ಸೇರುತ್ತವೆ ಮತ್ತು ಉಪಘಟಕದಲ್ಲಿನ ಈ ರೂಪಾಂತರದ ಬದಲಾವಣೆಗಳು ಸೈಟೋಪ್ಲಾಸಂ ಪ್ರೋಟೀನ್ ಗಳನ್ನು ಬಂಧಿಸುವ ಮೂಲಕ ಸಂಕೇತಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ನೀವು ಇಂಟಿಗ್ರೀನ್ ಗಳ ವಿವಿಧ ಸಂಯೋಜನೆಗಳನ್ನು ಹೊಂದಿದ್ದೀರಿ ಎಂದು ತಿಳಿಯೋಣ ವಾಸ್ತವವಾಗಿ ಹದಿನೆಂಟು ಆಲ್ಫಾ ಮತ್ತು ಎಂಟು ಬೀಟಾ ಉಪಘಟಕಗಳನ್ನು ಕಂಡುಹಿಡಿಯಲಾಗಿದೆ ಉದಾಹರಣೆಗೆ ನೀವು ಯಾವ ರೀತಿಯ ಬಂಧಿಸುವಿಕೆ ಆಗುತ್ತದೆ ಎಂದು ನೋಡಿದರೆ ಕೊಲ್ಲಾಜೆನ್ ಗೆ ಬಂಧಿಸುವುದಕ್ಕಾಗಿ ನೀವು ವಿವಿಧ ಸಂಯೋಜನೆಗಳನ್ನು ಹೊಂದಬಹುದು ನಾನು ಬರೆದದ್ದು ಬೀಟಾ ಒಂದು β1 ಮತ್ತು ನಂತರ ಬ್ರಾಕೆಟ್ ನ ಒಳಗೆ ಆಲ್ಫಾ ಒಂದು α1 ಆಲ್ಫಾ ಎರಡು α2 ಆಲ್ಫಾ ಹತ್ತು α10 ಮತ್ತು ಆಲ್ಫಾ ಹನ್ನೊಂದು α11 ಇರುವಂತ್ತದ್ದು ಇದರರ್ಥ ಜೀವಕೋಶಗಳು ಆಲ್ಫಾ ಒಂದು ಒಂದು ಬೀಟಾ ಒಂದು α1 β1 ಆಲ್ಫಾ ಎರಡು ಬೀಟಾ ಒಂದು α2 β1 ಆಲ್ಫಾ ಹತ್ತು ಬೀಟಾ ಒಂದು α10β1 ಆಲ್ಫಾ ಹನ್ನೊಂದು ಬೀಟಾ ಒಂದು α11β1 ಹೊಂದಿರಬಹುದು ಅಂತೆಯೇ ಆರ್ಜಿಡಿ ಗೆ ಬಂಧಿಸಲು ನೀವು ವಿವಿಧ ಸಂಯೋಜನೆಗಳನ್ನು ಹೊಂದಬಹುದು ಇದರಲ್ಲಿ ನೀವು ಆಲ್ಫಾ ಐದು ಬೀಟಾ ಒಂದು α5 β1 ಮತ್ತು ಆಲ್ಫಾ ಎಂಟು ಬೀಟಾ ಒಂದು α8β1 ಹೊಂದಬಹುದು ಅಥವಾ ನೀವು ಆಲ್ಫಾ ಐದು ಬೀಟಾ ಮೂರು α5 β3 ಆಲ್ಫಾ ಐದು ಬೀಟಾ ಐದು α5 β5 ಇತ್ಯಾದಿಯು ಸಹ ಹೊಂದಿರುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆಯ ಮಧ್ಯಸ್ಥಿಕೆಯ ಸಂದರ್ಭದಲ್ಲಿ ಇಂಟಿಗ್ರಿನ್ಸ್ ನ ಒಂದು ಪ್ರಮುಖ ಕಾರ್ಯ ಕಂಡುಬಂದಿದೆ ನಾನು ಇಲ್ಲಿ ಚಿತ್ರಿಸಿದ್ದು ಪ್ಲೇಟ್ಲೆಟ್ ಅಥವಾ ಬಿಳಿ ರಕ್ತ ಕಣಗಳು ಇವು ಈ ನೀಲಿ ಸ್ಪ್ರಿಂಗ್ ತರಹದ ರಚನೆಗಳಿಂದ ಸಂಪರ್ಕ ಹೊಂದಿವೆ ಇವು ಫೈಬ್ರಿನೊಜೆನ್ ಆಗಿದ್ದು ಎರಡು ಪ್ಲೇಟ್ಲೆಟ್ ಎರಡು ವಿರುದ್ಧ ತುದಿಗಳಲ್ಲಿ ತೊಡಗಿಸಿಕೊಂಡಿದೆ ಆದ್ದರಿಂದ ಪ್ಲೇಟ್ಲೆಟ್ ಮತ್ತು ಫೈಬ್ರಿನೊಜೆನ್ ನಡುವಿನ ಸಂಪರ್ಕದ ಈ ಹಂತದಲ್ಲಿ ನಿಜವಾಗಿಯೂ ಸಮಗ್ರ ಸಂಪರ್ಕವನ್ನು ಹೊಂದಿರುತ್ತದೆ ಆಲ್ಫಾ ಎರಡು ಬಿ ಬೀಟಾ ಮೂರು α2ಬಿ β3 ಇಂಟಿಗ್ರಿನ್ ಎನ್ನುವುದು ಫೈಬ್ರಿನೊಜೆನ್ ಗೆ ಬಂಧಿಸುತ್ತದೆ ಆದಾಗ್ಯೂ ನೀವು ಈ ಪೆಪ್ಟೈಡ್ ಆರ್ಜಿಡಿ ಅನ್ನು ಸೇರಿಸಿದಾಗ ಹೆಪ್ಪುಗಟ್ಟುವಿಕೆ ಬೇರ್ಪಡುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ನೀವು ಆರ್ಜಿಡಿ ಸೇರಿಸಿದಾಗ ಅದು ಬೇರ್ಪಡುತ್ತದೆ ಏಕೆಂದರೆ ಆಲ್ಫಾ ಎರಡು ಬಿ ಬೀಟಾ ಮೂರು α2ಬಿ β3 ಗಾಗಿ ಆರ್ಜಿಡಿ ಯೊಂದಿಗಿನ ಸಂಬಂಧವು ಆಲ್ಫಾ ಎರಡು ಬಿ ಬೀಟಾ ಮೂರು α2ಬಿ β3 ಕಡೆಗೆ ಇರುವ ಸಂಬಂಧಕ್ಕಿಂತ ಹೆಚ್ಚಿನದಾಗಿದೆ ಉಲ್ಲೇಖ ಸಮಯ 0643 ಇದರ ಪರಿಣಾಮವಾಗಿ ಹೆಪ್ಪುಗಟ್ಟುವಿಕೆಯನ್ನು ಬಂಧಿಸುವ ಸ್ಪರ್ಧೆಯ ಕಾರಣದಿಂದಾಗಿ ಅದು ಕುಸಿಯುತ್ತದೆ ಆದ್ದರಿಂದ ಒಂದು ಅರ್ಥದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯು ಇಂಟಿಗ್ರಿನ್ ಗಳಿಂದ ಮಧ್ಯಸ್ಥಿಕೆ ವಹಿಸುತ್ತದೆ ಮತ್ತು ಇಂಟಿಗ್ರಿನ್ ಗಳು ಅನೇಕ ವಿಭಿನ್ನ ಕಾರ್ಯಗಳಿಗೆ ಕೇಂದ್ರವಾಗಿವೆ ಮತ್ತೊಂದು ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಅನ್ನು ನೋಡೋಣ ಇದು ಟ್ಯಾಲಿನ್ ಫೋಕಲ್ ಅಂಟಿಕೊಳ್ಳುವಿಕೆಗೆ ನೇಮಕಗೊಳ್ಳುವ ಮೊದಲ ಪ್ರೋಟೀನ್ ಗಳಲ್ಲಿ ಇದು ಒಂದಾಗಿದೆ ಮತ್ತು ಅವು ಇಂಟಿಗ್ರೀನ್ ಗಳನ್ನು ಸಕ್ರಿಯಗೊಳಿಸುವಲ್ಲಿ ತೊಡಗಿಕೊಂಡಿವೆ ಟ್ಯಾಲಿನ್ ನೇರವಾಗಿ ಇಂಟಿಗ್ರಿನ್ ಗಳಿಗೆ ಮತ್ತು ಆಕ್ಟಿನ್ ಸೈಟೋಸ್ಕೆಲಿಟನ್ ಗೆ ಬಂಧಿಸಿರುವುದು ಆಶ್ಚರ್ಯವೇನಿಲ್ಲ ಈ ಅಣುಗಳು ಹೇಗೆ ನೆಲೆಗೊಂಡಿವೆ ಎಂಬುದನ್ನು ಇಂದು ನಾವು ನೋಡುತ್ತೇವೆ ಆದ್ದರಿಂದ ಟ್ಯಾಲಿನ್ ಟ್ಯಾಲಿನ್ 1 ಮತ್ತು ಟ್ಯಾಲಿನ್ 2 ನ ಎರಡು ವಿಭಿನ್ನ ಐಸೋಫಾರ್ಮ್ ಗಳನ್ನು ಹೊಂದಿರಬಹುದು ಮತ್ತು ಇವು ಜೀವಕೋಶದ ಹರಡುವಿಕೆ ಅಥವಾ ಜೀವಕೋಶದ ಮರಣಕ್ಕೆ ಸಂಬಂಧಿಸಿದ ಭೇದಾತ್ಮಕ ಕಾರ್ಯಗಳನ್ನು ಹೊಂದಿವೆ ಈಗ ಟ್ಯಾಲಿನ್ ಅಣುವಿನ ಒಂದು ಕುತೂಹಲಕಾರಿ ಅಂಶವೆಂದರೆ ಅದು ಮತ್ತೊಂದು ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗೆ ಬಂಧಿಸುತ್ತದೆ ಇದು ವಿನ್ಕುಲಿನ್ ಎಂಬ ರಚನಾತ್ಮಕ ಪ್ರೋಟೀನ್ ಆಗಿದೆ ಮತ್ತು ತೋರಿಸಿರುವ ಅಂಶವೆಂದರೆ ಟ್ಯಾಲಿನ್ ಡೊಮೇನ್ ಗಳು ಬಲದಿಂದ ತೆರೆದುಕೊಳ್ಳುತ್ತವೆ ಮತ್ತು ವಿನ್ಕುಲಿನ್ ಗಾಗಿ ಬಂಧಿಸುವ ತಾಣಗಳನ್ನು ಬಹಿರಂಗಪಡಿಸುತ್ತವೆ ಮತ್ತು ವಿನ್ಕುಲಿನ್ ಬಂಧನದ ಈ ನೇಮಕಾತಿ ಟ್ಯಾಲಿನ್ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಬಲಪಡಿಸುತ್ತದೆ ವಿನ್ಕುಲಿನ್ ನೂರ ಇಪ್ಪತ್ತು ಕಿಲೋ ಡೆಲ್ಟಾ ಪ್ರೋಟೀನ್ ಆಗಿದ್ದು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಮತ್ತೆ ಸ್ಥಳೀಕರಿಸುತ್ತದೆ ಮತ್ತು ಇದು ಆಕ್ಟಿನ್ ನಂತಹ ಅನೇಕ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳೊಂದಿಗೆ ಸಂವಹಿಸುತ್ತದೆ ನೀವು ವಿನ್ಕುಲಿನ್ ಅನ್ನು ನಾಕ್ಡೌನ್ ಮಾಡಿದಾಗ ಜೀವಕೋಶಗಳು ವೇಗವಾಗಿ ವಲಸೆ ಹೋಗುವುದನ್ನು ನೀವು ನೋಡುತ್ತೀರಿ ವಿನ್ಕುಲಿನ್ ಜೀವಕೋಶಗಳ ಅಂಟಿಕೊಳ್ಳುವಿಕೆಯನ್ನು ಅವುಗಳ ತಲಾಧಾರಕ್ಕೆ ನಿಯಂತ್ರಿಸುತ್ತದೆ ಎಂದು ಸೂಚಿಸುತ್ತದೆ ನೀವು ವಿನ್ಕುಲಿನ್ ಅನ್ನು ಹೆಚ್ಚಿಸಿದರೆ ಅದು ಜೀವಕೋಶದ ಚಲನಶೀಲತೆ ಮತ್ತು ಕೋಶಗಳ ನಿಗ್ರಹಕ್ಕೆ ಕಾರಣವಾಗಬಹುದು ಅದು ಸ್ಥಿರವಾಗಿರುತ್ತದೆ ಮತ್ತು ಅವು ಅವುಗಳ ತಲಾಧಾರದೊಂದಿಗೆ ದೊಡ್ಡ ಅಂಟಿಕೊಳ್ಳುವಿಕೆಯನ್ನು ರೂಪಿಸುತ್ತವೆ ವಿನ್ಕುಲಿನ್ ಮತ್ತು ಟ್ಯಾಲಿನ್ ಹೊರತುಪಡಿಸಿ ಪ್ಯಾಕ್ಸಿಲಿನ್ ಎಂಬ ಮತ್ತೊಂದು ನಿರ್ಣಾಯಕ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಇದೆ ಇದನ್ನು ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸ್ಥಳೀಕರಿಸಲಾಗಿದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಗೆ ನೇಮಕಗೊಳ್ಳುವ ಪ್ರೋಟೀನು ಗಳಲ್ಲಿ ಇದು ಒಂದಾಗಿದೆ ಮತ್ತು ನೀವು ಇಲಿಗಳಲ್ಲಿ ಪ್ಯಾಕ್ಸಿಲಿನ್ ಅನ್ನು ನಾಕ್ ಔಟ್ ಮಾಡಿದಾಗ ಅದು ಸತ್ತುಹೋಯಿತು ಆದ್ದರಿಂದ ಮೂಲತಃ ಪ್ಯಾಕ್ಸಿಲಿನ್ ನಾಕ್ ಔಟ್ ಇಲಿಗಳು ಭ್ರೂಣ ಮಾರಕ ಒಂದು ಕಾರಣವೆಂದರೆ ನೀವು ಪ್ಯಾಕ್ಸಿಲಿನ್ ಅನ್ನು ನಾಕ್ ಔಟ್ ಮಾಡಿದರೆ ಅಭಿವೃದ್ಧಿಯ ಮಾರ್ಫೋಜೆನೆಸಿಸ್ ಅನ್ನು ನಿಲ್ಲಿಸಲಾಗುತ್ತದೆ ಇದು ಇತರ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಕೆಲವು ಪರಿಸ್ಥಿತಿಗಳಲ್ಲಿ ಪ್ಯಾಕ್ಸಿಲಿನ್ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಆಗಿದ್ದರೂ ಸಹ ಇದು ನ್ಯೂಕ್ಲಿಯಸ್ ಗೆ ಸ್ಥಳಾಂತರಗೊಳ್ಳುತ್ತದೆ ಮತ್ತು ಇತರ ಸಿಗ್ನಲಿಂಗ್ ಮಾರ್ಗಗಳನ್ನು ನಿಯಂತ್ರಿಸುತ್ತದೆ ನೀವು ಇಲ್ಲಿ ನೋಡುವುದು ಎಫ್ಎಕೆ ಎಂಬ ಅಣು ಇದು ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ಇದು ಜೀವಕೋಶದ ಉಳಿವು ಪ್ರಸರಣ ಸೇರ್ಪಡೆ ಮತ್ತು ವಲಸೆಯಲ್ಲಿ ಪ್ರಮುಖ ಪಾತ್ರಗಳನ್ನು ಹೊಂದಿದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ಇದು ಫೋಕಲ್ ಅಂಟಿಕೊಳ್ಳುವಿಕೆಗಳ ವಹಿವಾಟನ್ನು ನಿಯಂತ್ರಿಸುವ ಮೂಲಕ ಕೋಶಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಎಂದು ತೋರಿಸಲಾಗಿದೆ ಅದು ಒಮ್ಮೆ ಸೇರ್ಪಡೆಗೊಂಡರೆ ಅವುಗಳು ಒಡೆಯದಿದ್ದರೆ ಕೋಶವು ತನ್ನನ್ನು ತಾನೇ ಮುಂದಕ್ಕೆ ಸಾಗಿಸುವುದಿಲ್ಲ ಆದ್ದರಿಂದ ನೀವು ಸೇರ್ಪಡೆಗಳ ಒಡೆಯುವಿಕೆಯನ್ನು ಹೊಂದಿರಬೇಕು ಮತ್ತು ಅದು ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ನ ಮೂಲಕ ಸಾಧ್ಯವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಕೋಶದಲ್ಲಿನ ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ನ ಮಟ್ಟವನ್ನು ನಾಕ್ಡೌನ್ ಮಾಡಿದರೆ ಕೋಶವು ಇತರ ಎಲ್ಲ ವ್ಯವಸ್ಥೆಯು ಇದ್ದರು ಸಹ ಅದು ಕಡಿಮೆ ಚಲನಶೀಲವಾಗಿರುತ್ತದೆ ಕುತೂಹಲಕಾರಿಯಾಗಿ ಕ್ಯಾನ್ಸರ್ ನಂತಹ ರೋಗಗಳ ಸಂದರ್ಭದಲ್ಲಿ ಎಫ್ಎಕೆ ಎರಡೂ ಅಂದರೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಪಾತ್ರವನ್ನು ವಹಿಸುತ್ತವೆ ಅಂದರೆ ಇದು ಸಕಾರಾತ್ಮಕವಾಗಿ ರೋಗದ ಸಾಮರ್ಥ್ಯ ಅಥವಾ ನಕಾರಾತ್ಮವಾಗಿ ಕ್ಯಾನ್ಸರ್ ಅನ್ನು ತಡೆಯುವ ಪಾತ್ರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಮತ್ತೆ ಇದು ಪ್ಯಾಕ್ಸಿಲಿನ್ ನ ಸಿಗ್ನಲಿಂಗ್ ಪ್ರೋಟೀನ್ ನೊಂದಿಗೆ ಸಂವಹಿಸುತ್ತದೆ ನೀವು ಈ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಅದು ಪರಸ್ಪರ ಬಂಧಿಸುತ್ತದೆ ಮತ್ತು ಸಂವಹಿಸುತ್ತದೆ ಇವು ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ಮತ್ತು ಪ್ಯಾಕ್ಸಿಲಿನ್ ಅನ್ನು ವಿಶಾಲವಾಗಿ ಇಂಟಿಗ್ರಿನ್ಸ್ ಸಿಗ್ನಲಿಂಗ್ ಅಣುಗಳು ಎಂದು ಕರೆಯಲಾಗುತ್ತದೆ ನೀವು ಸಮಗ್ರ ಸಿಗ್ನಲಿಂಗ್ ಅಣುಗಳನ್ನು ಹೊಂದಿದ್ದೀರಿ ನೀವು ವಿನ್ಕುಲಿನ್ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯಂತಹ ರಚನಾತ್ಮಕ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಕೋಶದ ಚಿತ್ರವನ್ನು ನೀವು ನೋಡಿದಾಗ ನೀವು ಯಾವಾಗಲೂ ಕಂಡುಕೊಳ್ಳುವ ಸಂಗತಿಯೆಂದರೆ ಪ್ರತಿಯೊಂದು ಫೋಕಲ್ ಅಂಟಿಕೊಳ್ಳುವಿಕೆಯ ಕೊನೆಯಲ್ಲಿ ಅವು ಈ ದೊಡ್ಡ ಒತ್ತಡದ ನಾರುಗಳಿಂದ ಸಂಪರ್ಕ ಹೊಂದಿವೆ ಇವು ಒತ್ತಡದ ನಾರುಗಳು ಇವು ಎರಡು ಅಂಟಿಕೊಳ್ಳುವಿಕೆಯ ಮೂಲಕ ರಬ್ಬರ್ ಬ್ಯಾಂಡ್ ಅನ್ನು ತಲಾಧಾರಕ್ಕೆ ಲಂಗರು ಹಾಕಲು ಸಮಾನವಾಗಿರುತ್ತದೆ ಆದ್ದರಿಂದ ಇವು ಫೋಕಲ್ ಅಂಟಿಕೊಳ್ಳುವಿಕೆಗಳು ಮತ್ತು ಇದು ಸ್ಟ್ರಿಂಗ್ ಅಥವಾ ಒತ್ತಡದ ನಾರು ಈ ಅಂಟಿಕೊಳ್ಳುವಿಕೆಗಳು ಎಷ್ಟು ಬೆಂಬಲಿಸುತ್ತವೆ ಎಂಬುದರ ಮೂಲಕ ನೀವು ಸ್ಟ್ರಿಂಗ್ ನಲ್ಲಿ ಹಾಕಬಹುದಾದ ಒತ್ತಡದ ಪ್ರಮಾಣವನ್ನು ನಿರ್ದೇಶಿಸಲಾಗುತ್ತದೆ ಹೆಚ್ಚಿನ ಶಕ್ತಿಯನ್ನು ಬೀರುವ ಕೋಶಕ್ಕೆ ಒತ್ತಡವನ್ನು ಉಳಿಸಿಕೊಳ್ಳಲು ಬಲ ಸಮತೋಲನಕ್ಕೆ ಅಂಟಿಕೊಳ್ಳುವಿಕೆಯ ಅಗತ್ಯವಿರುತ್ತದೆ ನೀವು ಒತ್ತಡವನ್ನು ತುಂಬ ಹೆಚ್ಚಿಸುತ್ತ ಹೋದರೆ ಮತ್ತು ನಂತರ ಒಂದು ನಿರ್ದಿಷ್ಟ ಬಿಂದುವನ್ನು ಮೀರಿ ಫೋಕಲ್ ಅಂಟಿಕೊಳ್ಳುವಿಕೆಯು ಕುಸಿಯುತ್ತದೆ ಈ ಪ್ರೋಟೀನ್ ಗಳ ಹೊರತಾಗಿ ನೀವು ಕೆಲವು ಸೈಟೋಸ್ಕೆಲಿಟಲ್ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ನಾನು ಚಿತ್ರಿಸಿರುವ ಈ ಒತ್ತಡದ ನಾರುಗಳು ಆಕ್ಟಿನಿನ್ ಮತ್ತು ಮಯೋಸಿನ್ ಒಟ್ಟಿಗೆ ಸೇರುವ ರಚನೆಗಳು ಮತ್ತು ಈ ಒತ್ತಡದ ನಾರುಗಳನ್ನು ಆಕ್ಟಿನ್ ಸಂಬಂಧಿತ ಪ್ರೋಟೀನ್ ಗಳ ಮೂಲಕ ಒಟ್ಟಿಗೆ ಸೇರಿಸಲಾಗುತ್ತದೆ ಮತ್ತು ಪ್ರಮುಖವಾದ ಆಕ್ಟಿನ್ ಸಂಬಂಧಿತ ಪ್ರೋಟೀನ್ ಗಳಲ್ಲಿ ಒಂದಾದ ಪ್ರೋಟೀನ್ ಅನ್ನು ಆಲ್ಫಾ ಆಕ್ಟಿನಿನ್ ಎಂದು ಕರೆಯಲಾಗುತ್ತದೆ ಆಲ್ಫಾ ಆಕ್ಟಿನಿನ್ ಒಂದು ಆಕ್ಟಿನ್ ಕ್ರಾಸ್ ಲಿಂಕಿಂಗ್ ಪ್ರೋಟೀನ್ ಆಗಿದೆ ಆಲ್ಫಾ ಆಕ್ಟಿನಿನ್ ಹೊರತುಪಡಿಸಿ ಜೀವಕೋಶಗಳಲ್ಲಿ ನೀವು ವಿವಿಧ ಆಕ್ಟಿನ್ ಕ್ರಾಸ್ ಲಿಂಕ್ ಮಾಡುವ ಪ್ರೋಟೀನ್ ಗಳನ್ನು ನೋಡಬಹುದು ನಿಮ್ಮಲ್ಲಿ ಆಲ್ಫಾ ಆಕ್ಟಿನಿನ್ ಇದೆ ನಾನು ಆಲ್ಫಾ ಎ ಬರೆಯುತ್ತೇನೆ ನೀವು ಫಿಲಾಮಿನ್ ಹೊಂದಬಹುದು ನೀವು ಫಾರ್ಮಿನ್ ಮತ್ತು ಇತರ ಹಲವಾರು ಪ್ರೋಟೀನ್ ಗಳನ್ನು ಹೊಂದಬಹುದು ನೀವು ಹಲವಾರು ವಿಭಿನ್ನ ಆಕ್ಟಿನ್ ಕ್ರಾಸ್ ಲಿಂಕಿಂಗ್ ಪ್ರೋಟೀನ್ ಗಳನ್ನು ಹೊಂದಿರುತ್ತೀರಿ ಮತ್ತು ಅವುಗಳು ಗಾತ್ರಗಳಲ್ಲಿ ಭಿನ್ನವಾಗಿರುತ್ತವೆ ಮತ್ತು ಅವು ಆಕ್ಟಿನ್ ನೆಟ್ವರ್ಕ್ ಅನ್ನು ಹೇಗೆ ಸಂಪರ್ಕಿಸಬಹುದು ಮತ್ತು ಇತರೆಗಳು ಇದರ ಪರಿಣಾಮವಾಗಿ ವಿಭಿನ್ನ ಆಕ್ಟಿನ್ ರಚನೆಗಳಲ್ಲಿನ ಸ್ಥಳೀಕರಣವು ಗಮನಾರ್ಹವಾಗಿ ಬದಲಾಗುತ್ತದೆ ಆಕ್ಟಿನಿನ್ ಗಾಗಿ ನಾಲ್ಕು ವಿಭಿನ್ನ ಐಸೋಫಾರ್ಮ್ ಗಳಿವೆ ಮತ್ತು ಅವುಗಳಲ್ಲಿ ಎರಡು ಆಲ್ಫಾ ಆಕ್ಟಿನಿನ್ ಎರಡು ಮತ್ತು ಆಲ್ಫಾ ಆಕ್ಟಿನಿನ್ ಮೂರು ಸ್ನಾಯು ಕೋಶಗಳಿಗೆ ನಿರ್ದಿಷ್ಟವಾಗಿವೆ ಉಳಿದ ಎರಡು ಅವುಗಳಲ್ಲಿ ಆಲ್ಫಾ ಆಕ್ಟಿನಿನ್ ಒಂದು ಮತ್ತು ಆಲ್ಫಾ ಆಕ್ಟಿನಿನ್ ನಾಲ್ಕು ಎಲ್ಲಾ ಸ್ನಾಯುರಹಿತ ಕೋಶಗಳಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಆಲ್ಫಾ ಆಕ್ಟಿನಿನ್ alpha ಪ್ರೋಟೀನ್ ಇಂಟಿಗ್ರಿನ್ಸ್ ವಿನ್ಕುಲಿನ್ ಪಿಐ ಮೂರು ಕೈನೇಸ್ ಮತ್ತು ಜಿಕ್ಸಿನ್ ಎಂದು ಕರೆಯಲ್ಪಡುವ ಸಿಗ್ನಲಿಂಗ್ ಪ್ರೋಟೀನ್ ಸೇರಿದಂತೆ ವಿವಿಧ ಇಂಟಿಗ್ರಿನ್ಸ್ ಪ್ರೋಟೀನ್ ಗಳಿಗೆ ಬಂಧಿಸುತ್ತದೆ ಎಂದು ತೋರಿಸಲಾಗಿದೆ ಗಮನಿಸಬಹುದಾದ ಅಂಶವೆಂದರೆ ಆಲ್ಫಾ ಆಕ್ಟಿನಿನ್ ಒಂದು ಮತ್ತು ಆಲ್ಫಾ ಆಕ್ಟಿನಿನ್ ನಾಲ್ಕು ಚಲನಶೀಲತೆಗೆ ಸಂಬಂಧಿಸಿದಂತೆ ವಿರುದ್ಧ ಪಾತ್ರಗಳನ್ನು ನಿರ್ವಹಿಸುತ್ತಿರುವುದು ಕಂಡುಬಂದಿದೆ ನೀವು ಫೈಬ್ರೊಬ್ಲಾಸ್ಟ್ ಕೋಶಗಳಲ್ಲಿ ಆಕ್ಟಿನಿನ್ ಒಂದು ಅನ್ನು ಅತಿಯಾಗಿ ಎಕ್ಸ್ಪ್ರೆಸ್ ಮಾಡಿದರೆ ಅವು ಕಡಿಮೆ ಚಲನಶೀಲವಾಗುತ್ತವೆ ಆಕ್ಟಿನಿನ್ ಒಂದು ಕೋಶಗಳ ಚಲನಶೀಲತೆಯನ್ನು ನಿಯಂತ್ರಿಸುತ್ತದೆ ಅಥವಾ ಕೋಶಗಳ ಚಲನಶೀಲತೆಯನ್ನು ಋಣಾತ್ಮಕವಾಗಿ ನಿಯಂತ್ರಿಸುತ್ತದೆ ಎಂದು ಸೂಚಿಸುತ್ತದೆ ಇದಕ್ಕೆ ವಿರುದ್ಧವಾಗಿ ಆಕ್ಟಿನಿನ್ ನಾಲ್ಕು ಸ್ತನ ಕ್ಯಾನ್ಸರ್ ಕೋಶಗಳ ವರ್ಧಿತ ಚಲನಶೀಲತೆಗೆ ಸಂಬಂಧಿಸಿದೆ ಇದು ಸ್ತನ ಕ್ಯಾನ್ಸರ್ ಕೋಶಗಳಿಗೆ ಮಾತ್ರವಲ್ಲ ಮೆದುಳಿನ ಕ್ಯಾನ್ಸರ್ ಅಥವಾ ಗೆಡ್ಡೆಯ ಕೋಶಗಳು ಅಂಡಾಶಯದ ಕ್ಯಾನ್ಸರ್ ಕೋಶಗಳು ಮೇದೋಜ್ಜೀರಕ ಗ್ರಂಥಿಯ ಕ್ಯಾನ್ಸರ್ ಕೋಶಗಳು ಸೇರಿದಂತೆ ಅನೇಕ ವಿಭಿನ್ನ ಕ್ಯಾನ್ಸರ್ ಕೋಶಗಳಾದ್ಯಂತ ನಿಜವಾಗಿದೆ ಅಂಡಾಶಯದ ಕ್ಯಾನ್ಸರ್ ಗಳಲ್ಲಿನ ಅಭಿವ್ಯಕ್ತಿಗಾಗಿ ಆಕ್ಟಿನಿನ್ ಅನ್ನು ಇತ್ತೀಚೆಗೆ ತೋರಿಸಲಾಗಿದೆ ಕ್ಲಿನಿಕಲ್ ಹಂತ ಮತ್ತು ಹಿಸ್ಟಾಲಜಿ ಪ್ರಕಾರದಿಂದ ಸ್ವತಂತ್ರವಾಗಿ ಮುನ್ನರಿವಿನ ಸೂಚಕವಾಗಿ ಬಳಸಬಹುದು ಈ ಫಲಿತಾಂಶಗಳು ಆಕ್ಟಿನ್ ಪ್ರಾಕ್ಸಿಲಿನ್ ಪ್ರೋಟೀನ್ ಆಗಿರುವ ಆಲ್ಫಾ ಆಕ್ಟಿನಿನ್ ಚಲನಶೀಲತೆ ಅಥವಾ ಆಕ್ರಮಣದ ನಿರ್ಣಾಯಕ ನಿಯಂತ್ರಕವಾಗಿದೆ ಎಂದು ಸೂಚಿಸುತ್ತದೆ ನೀವು ಹಲವಾರು ವಿಭಿನ್ನ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಮತ್ತು ಅವುಗಳಲ್ಲಿ ನೂರಾರು ಇವೆ ಎಂಬ ಪ್ರಶ್ನೆಗೆ ಇದು ನಮ್ಮನ್ನು ತರುತ್ತದೆ ನೀವು ಒಂದೇ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಒಟ್ಟುಗೂಡಿಸಬೇಕಾದರೆ ಮತ್ತು ಈ ರೀತಿಯ ಫೋಕಲ್ ಅಂಟಿಕೊಳ್ಳುವಿಕೆಯ ಸರಳವಾದ ಸ್ಕೀಮ್ಯಾಟಿಕ್ ಅನ್ನು ಕೇವಲ ಒಂದು ಚುಕ್ಕೆ ಅಥವಾ ದೀರ್ಘವೃತ್ತವಾಗಿ ನಾವು ಚಿತ್ರಿಸುತ್ತಿದ್ದರೆ ನಾವು ಪ್ರಾದೇಶಿಕವಾಗಿ ಸಂಘಟಿತವಾಗಿರಬೇಕು ಎಂಬ ಪ್ರಶ್ನೆಗೆ ಇದು ನಮ್ಮನ್ನು ತರುತ್ತದೆ ನೀವು ಕೇವಲ ನೂರು ವಿಭಿನ್ನ ಪ್ರೋಟೀನ್ ಗಳನ್ನು ಪೆಟ್ಟಿಗೆಯಲ್ಲಿ ಇರಿಸಿದರೆ ಮತ್ತು ಘಟಕವು ಕೇಂದ್ರೀಯ ಅಂಟಿಕೊಳ್ಳುವಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅವುಗಳು ಹಲವಾರು ಇತರ ಪ್ರೋಟೀನ್ ಗಳಿಗೆ ನಿರ್ದಿಷ್ಟವಾದ ಬಂಧವನ್ನು ಹೊಂದಿರುತ್ತವೆ ಅವು ವಿಶೇಷವಾಗಿ ಸ್ಥಳೀಕರಿಸಲ್ಪಟ್ಟಿರುವುದು ಮುಖ್ಯ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ಸ್ಥಳೀಕರಣದ ಈ ಪ್ರಶ್ನೆಯನ್ನು ನೀವು ಹೇಗೆ ಪರಿಹರಿಸುತ್ತೀರಿ ನಾನು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ತ್ರಿ ಡಿ ಘಟಕವಾಗಿ ಊಹಿಸಿದರೆ ಈ ಪ್ರತ್ಯೇಕ ಪ್ರೋಟೀನ್ ಗಳು ಎಲ್ಲಿರಬಹುದು ನೀವು ಸಾಂಪ್ರದಾಯಿಕ ಆಪ್ಟಿಕಲ್ ಮೈಕ್ರೋಸ್ಕೋಪಿ ಯನ್ನು ಅವಲಂಬಿಸಿದರೆ ನಿಮಗೆ ಆ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗುವುದಿಲ್ಲ ನೀವು ಸ್ಟೈನ್ ಹಾಕುತ್ತಿದ್ದರೆ ಮತ್ತು ನೀವು ಪ್ರತಿದೀಪಕ ಮೈಕ್ರೋಸ್ಕೋಪಿ ಯನ್ನು ಬಳಸುತ್ತಿದ್ದರೆ ನಾನು ಹಲವಾರು ಪ್ರೋಟೀನ್ ಗಳನ್ನು ಚಿತ್ರಿಸುತ್ತಿದೇನೆ ಮತ್ತು ನೀವು ಇದನ್ನು ಒಂದು ಚಾನಲ್ ನಲ್ಲಿ ನೋಡಬಹುದು ಇನ್ನೊಂದು ಚಾನಲ್ ನಲ್ಲಿ ನೀವು ಇದನ್ನು ನೋಡಬಹುದು ಅವು ಸಂಪೂರ್ಣ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ವ್ಯಾಪಿಸಿವೆ ಎಂದು ಸೂಚಿಸುತ್ತದೆ ಇದು ಮೂರು ವಿಭಿನ್ನ ಚಾನಲ್ ಗಳು ಮತ್ತು ನೀವು ಮೂರು ವಿಭಿನ್ನ ಪ್ರೋಟೀನ್ ಗಳನ್ನು ಲೇಬಲ್ ಮಾಡಿದೆ ಇದು ವಿನ್ಕುಲಿನ್ ಇದು ಇಂಟಿಗ್ರಿನ್ ಮತ್ತು ಇದು ಪ್ಯಾಕ್ಸಿಲಿನ್ ಎಂದು ಹೇಳೋಣ ಈ ಎಲ್ಲಾ ಪ್ರೋಟೀನ್ ಗಳು ಈ ರೀತಿಯ ಸ್ಥಳೀಕರಣವನ್ನು ನಿಮಗೆ ತೋರಿಸುತ್ತವೆ ಈ ಫೋಕಲ್ ಅಂಟಿಕೊಳ್ಳುವಿಕೆಯೊಳಗೆ ಅವು ಹೇಗೆ ವಿಶೇಷವಾಗಿ ಸ್ಥಳೀಕರಿಸಲ್ಪಟ್ಟಿವೆ ಎಂದು ತಿಳಿಯುವುದು ಅಸಾಧ್ಯ ಇದಕ್ಕೆ ಕಾರಣವೆಂದರೆ ಸಾಮಾನ್ಯ ಸಾಂಪ್ರದಾಯಿಕ ಸೂಕ್ಷ್ಮದರ್ಶಕಗಳ ರೆಸಲ್ಯೂಶನ್ ವಿವರ್ತನೆಯಿಂದ ಸೀಮಿತವಾಗಿದೆ ನಾವು ನೋಡಿದನ್ನು ವಿವರ್ತನೆಯ ಮಿತಿ ಎಂದು ಕರೆಯುತ್ತೇವೆ ರೆಸಲ್ಯೂಶನ್ ಅನ್ನು ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ ರೆಸಲ್ಯೂಶನ್ ಅನ್ನು ಒಂದು ಮಾದರಿಯಲ್ಲಿನ ಎರಡು ಬಿಂದುಗಳ ನಡುವಿನ ಕಡಿಮೆ ಅಂತರ ಎಂದು ವ್ಯಾಖ್ಯಾನಿಸಲಾಗಿದೆ ಇದನ್ನು ವೀಕ್ಷಕ ಅಥವಾ ಕ್ಯಾಮೆರಾ ಪ್ರತ್ಯೇಕ ಘಟಕಗಳಾಗಿ ಗುರುತಿಸಬಹುದು ಈ ಚಿತ್ರಗಳನ್ನು ನೀವು ನೋಡಿದರೆ ಅದು ಪರಸ್ಪರ ಚುಕ್ಕೆಗಳ ಬಹು ಚುಕ್ಕೆಗಳ ಪ್ರತಿನಿಧಿ ಚಿತ್ರವಾಗಿದ್ದು ಏಕಕೇಂದ್ರಕ ರಚನೆಗಳ ಈ ನಿರ್ದಿಷ್ಟ ರಚನೆಯಾಗಿ ಕಾಣಿಸುತ್ತದೆ ನೀವು ರಿಪ್ಲೋಟ್ ಮಾಡಿದರೆ ಮತ್ತು ತ್ರಿಡಿ ಯಲ್ಲಿ ಅದು ಪಾಯಿಂಟ್ ಹರಡುವಿಕೆ ಕಾರ್ಯವಾಗಿ ಕಾಣುತ್ತದೆ ಇದು ತ್ರಿ ಡಿ ಹಿಸ್ಟೋಗ್ರಾಮ್ ನಂತಿದೆ ಅದು ನಿರ್ದಿಷ್ಟ ಪೀಕ್ ಅನ್ನು ಹೊಂದಿದೆ ಆದರೆ ನೀವು ದೂರ ಹೋಗುವಾಗ ಇದು ಹರಡುತ್ತದೆ ಎರಡು ಬಿಂದುಗಳು ತುಲನಾತ್ಮಕವಾಗಿ ಅಂತರದಲ್ಲಿದ್ದರೆ ಇವುಗಳನ್ನು ಏರಿ ಡಿಸ್ಕ್ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಈ ಚಿತ್ರಗಳನ್ನು ನೀವು ನೋಡಿದಾಗಲೂ ಸಹ ಈ ಚುಕ್ಕೆಯ ನಿಜವಾದ ಕೇಂದ್ರ ಬಿಂದುವನ್ನು ಪ್ರತಿನಿಧಿಸುವ ಎರಡು ದಟ್ಟವಾದ ತಾಣಗಳಿವೆ ಈ ಸಂದರ್ಭದಲ್ಲಿ ಚುಕ್ಕೆಗಳನ್ನು ಇಲ್ಲಿ ಇರಿಸಲಾಗುತ್ತದೆ ಆದರೆ ಚುಕ್ಕೆಗಳು ಈ ಏಕಕೇಂದ್ರಕ ವಲಯಗಳಂತೆ ಕಾಣಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಈ ಬಿಂದುಗಳು ಪರಸ್ಪರ ದೂರವಿದ್ದರೆ ನೀವು ಈ ಅಂಶಗಳನ್ನು ಪರಿಹರಿಸಬಹುದು ಇದನ್ನು ರೆಸಲ್ಯೂಶನ್ ಮಿತಿ ಎಂದು ಕರೆಯಲಾಗುತ್ತದೆ ಹಿಸ್ಟೋಗ್ರಾಮ್ ಗಳು ಒಗ್ಗೂಡಿಸುತ್ತಿದ್ದರೂ ಅಥವಾ ಬೆಸೆಯುತ್ತಿದ್ದರೂ ಸಹ ಕಂಡುಹಿಡಿಯಬಹುದು ಈ ಚುಕ್ಕೆಗಳ ಕೇಂದ್ರ ಬಿಂದು ಎಲ್ಲಿದೆ ಎಂದು ಕಂಡುಹಿಡಿಯಬಹುದು ಆದಾಗ್ಯೂ ನೀವು ಈ ನಿರ್ದಿಷ್ಟ ಬಿಂದುವನ್ನು ನೋಡಿದರೆ ನೀವು ಎರಡು ಬಿಂದುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಏಕೆಂದರೆ ಅವು ಒಂದಕ್ಕೊಂದು ಸಂಪೂರ್ಣವಾಗಿ ಒಮ್ಮುಖವಾಗುತ್ತವೆ ಹೆಚ್ಚಿನ ಸೂಕ್ಷ್ಮದರ್ಶಕಗಳ ರೆಸಲ್ಯೂಶನ್ ಮಿತಿಯನ್ನು ನಾವು ವಿವರ್ತನೆ ಮಿತಿ ಎಂದು ಕರೆಯುತ್ತೇವೆ ವಿವರ್ತನೆಯ ಮಿತಿಯು ಸರಿಸುಮಾರು ಲ್ಯಾಂಬ್ಡಾ ವನ್ನು ಎರಡರಿಂದ ಭಾಗಿಸಿದಾಗ ಸಿಗುವಂತಹುದು ಆಗಿದೆ ಅಲ್ಲಿ ಲ್ಯಾಂಬ್ಡಾ ಎಂಬುದು ಬೆಳಕಿನ ತರಂಗಾಂತರವಾಗಿದೆ ಇದು ನಿಖರವಾದ ಅಭಿವ್ಯಕ್ತಿ ಅಲ್ಲ ಆದರೆ ಇದು ರೆಸಲ್ಯೂಶನ್ ಮಿತಿ ಎಷ್ಟು ಎಂದು ನಿಮಗೆ ಕಲ್ಪನೆಯನ್ನು ನೀಡುತ್ತದೆ ರೆಸಲ್ಯೂಶನ್ ಮಿತಿ ಎಂದರೇನು ಹೆಚ್ಚಿನ ಸೂಕ್ಷ್ಮದರ್ಶಕಗಳಲ್ಲಿ ಇದು ಇನ್ನೂರು ನ್ಯಾನೊಮೀಟರ್ ಗಳ ಕ್ರಮದಲ್ಲಿದೆ ಎಂದರೆ ಇನ್ನೂರು ನ್ಯಾನೊಮೀಟರ್ ಗಳಿಗಿಂತ ಕಡಿಮೆ ಇರುವ ವಸ್ತುವು ಇನ್ನೂರು ನ್ಯಾನೊಮೀಟರ್ ಗಳಂತೆ ಕಾಣುತ್ತದೆ ನೀವು ಹತ್ತು ನ್ಯಾನೊಮೀಟರ್ ಗಾತ್ರದ ಕಣವನ್ನು ತೆಗೆದುಕೊಂಡರೂ ಸಹ ನೀವು ಸೂಕ್ಷ್ಮದರ್ಶಕದಲ್ಲಿ ಚಿತ್ರಿಸುವಾಗ ಕಣವು ಇನ್ನೂರು ನ್ಯಾನೊಮೀಟರ್ ಗಳ ಅಗಲವನ್ನು ಹೊಂದಿರುತ್ತದೆ ಎಂದು ಕಾಣಿಸುತ್ತದೆ ಇದರರ್ಥ ಎರಡು ಕಣಗಳು ನಿಕಟ ಅಂತರದಲ್ಲಿದ್ದರೆ ಅವುಗಳನ್ನು ಬೇರ್ಪಡಿಸಲು ಅಸಾಧ್ಯ ಪ್ರೋಟೀನ್ ಗಳು ನ್ಯಾನೊಮೀಟರ್ ಗಳ ಗಾತ್ರ ಮತ್ತು ಕಡಿಮೆ ಪ್ರಮಾಣವನ್ನು ಹೊಂದಿರುವುದು ಅಸಾಧ್ಯ ಒಂದೇ ಫೋಕಲ್ ಅಂಟಿಕೊಳ್ಳುವಿಕೆಯೊಳಗೆ ನೀವು ಎರಡು ಪ್ರೋಟೀನ್ ಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಮತ್ತು ನಾವು ಪಡೆಯುವುದು ಕೇವಲ ಬ್ಲಾಬ್ ಈ ಸಮಸ್ಯೆಯನ್ನು ತಪ್ಪಿಸಲು ವಿಜ್ಞಾನಿಗಳು ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪಿ ಎಂಬ ಪರ್ಯಾಯ ತಂತ್ರವನ್ನು ತಂದಿದ್ದಾರೆ ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪಿ ಯಲ್ಲಿ ನೀವು ನಿಜವಾಗಿಯೂ ಪ್ರೋಟೀನ್ ಗಳ ತ್ರಿ ಡಿ ಸ್ಥಾನವನ್ನು ಕಂಡುಹಿಡಿಯಬಹುದು ಅದು ಏಕೆ ಏಕೆಂದರೆ ನೀವು ಎಕ್ಸ್ ವೈ ಸಮತಲದಲ್ಲಿ ಇಪ್ಪತ್ತು ನ್ಯಾನೊಮೀಟರ್ ಮತ್ತು ಝೆಡ್ ದಿಕ್ಕಿನಲ್ಲಿ ಹತ್ತರಿಂದ ಹದಿನೈದು ನ್ಯಾನೊಮೀಟರ್ ಒಳಗೆ ಸ್ಥಳೀಕರಣದ ನಿಖರತೆಯನ್ನು ನೋಡಿದರೆ ಈ ಪ್ರೋಟೀನ್ ಗಳು ಎಕ್ಸ್ ವೈ ಝೆಡ್ ಸಮತಲದಲ್ಲಿ ಹೇಗೆ ನೆಲೆಗೊಂಡಿವೆ ಎಂಬುದನ್ನು ಗುರುತಿಸಲು ಇದು ನಿಜವಾಗಿಯೂ ನಿಮಗೆ ಸಹಾಯ ಮಾಡುತ್ತದೆ ಈ ತಂತ್ರವನ್ನು ಬಳಸಿಕೊಂಡು ಕ್ಲೇರ್ ವಾಟರ್ಮ್ಯಾನ್ ಸ್ಟೋರ್ರ್ ಇಂಟೆಗ್ರಿನ್ ಪ್ಯಾಕ್ಸಿಲಿನ್ ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ ವಿನ್ಕುಲಿನ್ ಟ್ಯಾಲಿನ್ ಮತ್ತು ಆಲ್ಫಾ ಆಕ್ಟಿನಿನ್ ಮತ್ತು ಆಕ್ಟಿನ್ ನಂತಹ ಕೆಲವು ಪ್ರಮುಖ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳನ್ನು ತೆಗೆದುಕೊಳ್ಳುವ ಮೂಲಕ ಪ್ರಯೋಗಗಳನ್ನು ಮಾಡಿದರು ಅವರು ಏನು ಮಾಡಿದ್ದಾರೆಂದರೆ ಈ ಪ್ರೋಟೀನ್ ಗಳನ್ನು ಪ್ರತಿದೀಪಕವಾಗಿ ಲೇಬಲ್ ಮಾಡಿ ನಂತರ ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪಿ ಯನ್ನು ಬಳಸಿ ಚಿತ್ರಿಸಲಾಗಿದೆ ವಿವಿಧ ರೀತಿಯ ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪಿ ಇರಬಹುದು ಅವುಗಳಲ್ಲಿ ಕೆಲವು ಉದಾಹರಣೆಗೆ ಪಿ ಎ ಎಲ್ ಎಂ ಎಸ್ ಟಿ ಇ ಡಿ ಇತ್ಯಾದಿ ಇವುಗಳು ವಿವಿಧ ತಂತ್ರಗಳಾಗಿವೆ ಅಲ್ಲಿ ನೀವು ಸೂಪರ್ ರೆಸಲ್ಯೂಶನ್ ಅನ್ನು ಚಿತ್ರಿಸಬಹುದು ಈಗ ನೀವು ಸೂಪರ್ ರೆಸಲ್ಯೂಶನ್ ಮೈಕ್ರೋಸ್ಕೋಪ್ ಹೊಂದಿದ್ದೀರಿ ಎಂದು ಹೇಳೋಣ ಇದರರ್ಥ ಇದು - ಝೆಡ್ ದಿಕ್ಕಿನಲ್ಲಿ ಝೆಡ್ ವ್ಯತ್ಯಾಸಗಳಲ್ಲಿ ಹತ್ತರಿಂದ ಹದಿನೈದು ನ್ಯಾನೊಮೀಟರ್ ಗಳನ್ನು ಪತ್ತೆ ಮಾಡುತ್ತದೆ ನೀವು ಕೋಶವನ್ನು ತೆಗೆದುಕೊಂಡಾಗ ಮತ್ತು ಇದು ತಲಾಧಾರ ಮತ್ತು ಇದು ನಿಮ್ಮ ಕೋಶ ನನಗೆ ಇಂಟಿಗ್ರಿನ್ ಗಳನ್ನು ಚಿತ್ರಿಸಿದರೆ ಮತ್ತು ಇದು ನಿಮ್ಮ ಪ್ಲಾಸ್ಮಾ ಮೆಂಬರೇನ್ ಒಂದೇ ಚಿತ್ರದ ಒಳ ನೋಟವು ಈ ರೀತಿ ಕಾಣಿಸಬಹುದು ನಿಮ್ಮ ಬಳಿ ಟೂ ಡಿ ಪ್ಲೇನ್ ಇದೆ ಮತ್ತು ಈ ಫೋಕಲ್ ಅಂಟಿಕೊಳ್ಳುವಿಕೆಗಳು ಈ ರೀತಿ ಕಾಣುತ್ತವೆ ನಾವು ಇಂಟಿಗ್ರಿನ್ ಅನ್ನು ಪ್ರತಿದೀಪಕವಾಗಿ ಲೇಬಲ್ ಮಾಡಿದ್ದರೆ ನಾವು ಇಲ್ಲಿ ಒಂದು ಸಣ್ಣ ಪೆಟ್ಟಿಗೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈ ಪೆಟ್ಟಿಗೆಯಲ್ಲಿ ಝೆಡ್ ದಿಕ್ಕಿನಲ್ಲಿ ಇಂಟಿಗ್ರಲ್ ಸಿಗ್ನಲಿಂಗ್ ಅನ್ನು ಹೇಗೆ ವಿತರಿಸಲಾಗುತ್ತದೆ ಎಂಬ ಪ್ರಶ್ನೆಯನ್ನು ನಾವು ಕೇಳುತ್ತೇವೆ ಆದ್ದರಿಂದ ನಾನು ಇದನ್ನು ಝೆಡ್ - ದಿಕ್ಕಿನಂತೆ ಚಿತ್ರಿಸುತ್ತಿದ್ದರೆ ನೀವು ವಿತರಣೆಯನ್ನು ಪಡೆಯುತ್ತೀರಿ ಮತ್ತು ಇಂಟಿಗ್ರಿನ್ ನ ಝೆಡ್ ಸರಾಸರಿ ಏನು ಎಂದು ನೀವು ಕಂಡುಹಿಡಿಯಬಹುದು ಅದೇ ರೀತಿ ನೀವು ಇಂಟಿಗ್ರಿನ್ ಗೆ ಹೋಲಿಸಿದರೆ ಒಂದೊಂದಾಗಿ ಲೇಬಲ್ ಮಾಡಬಹುದು ನೀವು ಪ್ಯಾಕ್ಸಿಲಿನ್ ಅಥವಾ ಜಿಕ್ಸಿನ್ ಅಥವಾ ಎಫ್ ಎ ಕೆ ಯೊಂದಿಗೆ ಸ್ಟೈನ್ ಮಾಡಿದರೆ ಸ್ವಲ್ಪ ಸಿಗ್ನಲಿಂಗ್ ಹೊಂದಿದ್ದೀರಿ ಎಂದು ನಿರೀಕ್ಷಿಸಬಹುದು ಇದು ಎಫ್ ಎ ಕೆ ಅಥವಾ ಪ್ಯಾಕ್ಸಿಲಿನ್ ಆಗಿರುತ್ತದೆ ಆದ್ದರಿಂದ ಇದನ್ನು ಏಕೆ ನಿರೀಕ್ಷಿಸಲಾಗಿದೆ ಸರಳ ಕಾರಣಕ್ಕಾಗಿ ಇಂಟಿಗ್ರಿನ್ ಒಂದು ಟ್ರಾನ್ಸ್ ಮೆಂಬರೇನ್ ಪ್ರೋಟೀನ್ ಆಗಿದೆ ಇಂಟೆಗ್ರಿನ್ ಮೇಲ್ಮೈಯಿಂದ ಟ್ರಾನ್ಸ್ ಮೆಂಬರೇನ್ ಪ್ರೋಟೀನ್ ಮತ್ತು ಎಲ್ಲಾ ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳು ಇಂಟೆಗ್ರಿನ್ ಮೇಲ್ಮೈಯಿಂದ ಹತ್ತಿರದಲ್ಲಿರಬೇಕು ಅದೇ ರೀತಿ ಎಫ್ ಎ ಕೆ ಅಥವಾ ಪ್ಯಾಕ್ಸಿಲಿನ್ ಈ ಎರಡೂ ಪ್ರೋಟೀನ್ ಗಳು ಇಂಟಿಗ್ರಿನ್ ಗೆ ಬಂಧಿಸಲ್ಪಡುತ್ತವೆ ಮತ್ತು ಅದೇ ಸಮಯದಲ್ಲಿ ಅವು ಟ್ರಾನ್ಸ್ ಮೆಂಬರೇನ್ ಡೊಮೇನ್ ಗಳನ್ನು ಹೊಂದಿರುವುದಿಲ್ಲ ಅವು ಇನ್ನೂ ಸೈಟೋಸ್ಕೆಲಿಟಲ್ ಪ್ರೋಟೀನ್ಗಳಾಗಿವೆ ನೀವು ಅವುಗಳನ್ನು ಇಂಟಿಗ್ರಿನ್ ಗಳಿಗಿಂತ ಸ್ವಲ್ಪ ಮೇಲೆ ಹೊಂದಿರಬೇಕು ಇದಕ್ಕೆ ವ್ಯತಿರಿಕ್ತವಾಗಿ ಆಕ್ಟಿನ್ ಅಥವಾ ಆಲ್ಫಾ ಆಕ್ಟಿನಿನ್ ಒಳಭಾಗದಲ್ಲಿ ಆಳವಾದ ಸ್ಥಳೀಕರಣವನ್ನು ಹೊಂದಿರಬೇಕು ಇದು ಆಕ್ಟಿನ್ ಅಥವಾ ಆಲ್ಫಾ ಆಕ್ಟಿನಿನ್ ಆಗಿರುತ್ತದೆ ಇದರ ಆಧಾರದ ಮೇಲೆ ಕ್ಲೇರ್ ವಾಟರ್ಮ್ಯಾನ್ ಸ್ಟೋರ್ರ್ ತೋರಿಸಿದ ಪ್ರಕಾರ ನೀವು ಮೇಲೆ ಸಮಗ್ರ ಪದರವನ್ನು ಹೊಂದಿದ್ದೀರಿ ಎಂದಾಯಿತು ಇಲ್ಲಿ ನೀವು ಎಫ್ ಎ ಕೆ ಅಥವಾ ಪ್ಯಾಕ್ಸಿಲಿನ್ ನಂತಹ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಇದರಲ್ಲಿ ಸ್ಥಳೀಕರಣವನ್ನು ಇಂಟಿಗ್ರಿನ್ ಸಿಗ್ನಲಿಂಗ್ ಪದರ ಎಂದು ಕರೆಯಲಾಗುತ್ತದೆ ಈ ಪದರದ ಮೇಲ್ಭಾಗ ಹೆಚ್ಚು ದಪ್ಪವಾಗಿದ್ದು ಬಲ ಸಂವಹನ ಪದರದೊಳಗೆ ಅವರು ತೋರಿಸಿದ ಪ್ರಕಾರ ಟ್ಯಾಲಿನ್ ಎಂಬ ಅಣುವು ವಾಸ್ತವವಾಗಿ ಈ ರೀತಿ ಸ್ಥಳೀಕರಿಸಲ್ಪಟ್ಟಿದೆ ಎನ್ ಟರ್ಮಿನಲ್ ಪ್ರೋಟೀನ್ ಇಂಟೆಗ್ರಿನ್ ಸಿಗ್ನಲ್ ಪದರಕ್ಕೆ ಹತ್ತಿರದಲ್ಲಿದೆ ಮತ್ತು ಪ್ರೋಟೀನ್ ನ ಸಿ ಟರ್ಮಿನಲ್ ಅದರಿಂದ ದೂರವಿರುವುದರಿಂದ ಇಂಟೆಗ್ರಿನ್ ಅದು ಅಲ್ಲಿನ ಆಕ್ಟಿನ್ ಗೆ ಹತ್ತಿರದಲ್ಲಿದೆ ಇದರ ಮೇಲೆ ವಿನ್ಕುಲಿನ್ ಸಹ ಇದ್ದು ಆಕ್ಟಿನ್ ಮತ್ತು ಆಲ್ಫಾ ಆಕ್ಟಿನ್ ಇದೆ ಫೋಕಲ್ ಅಂಟಿಕೊಳ್ಳುವಿಕೆಯೊಳಗೆ ಪ್ರೋಟೀನ್ ಗಳ ಶ್ರೇಣೀಕರಣ ಅಥವಾ ವಿಶೇಷ ಸ್ಥಳೀಕರಣವಿದೆ ಎಂದು ಇದು ತೋರಿಸುತ್ತದೆ ಮತ್ತು ಅದು ಬ್ಲಾಬ್ ಯಂತೆ ಅಲ್ಲ ಕೆಳಗಿನ ಎರಡು ಸಂಶೋಧನಾ ಪತ್ರಿಕೆಗಳನ್ನು ನೀವು ಓದಬೇಕೆಂದು ನಾನು ಬಯಸುತ್ತೇನೆ ಮೊದಲ ಸಂಶೋಧನಾ ಪತ್ರಿಕೆವೆಂದರೆ ಈ ಕಾಂಚನವಾಂಗ್ Kanchanwang et al ಮತ್ತು ಇತರರು ಇದು ನೇಚರ್ ಸನ್ ಎರಡುಸಾವಿರದ ಹತ್ತನೇ ಇಸವಿಯಲ್ಲಿ ಪ್ರಕಟವಾದ ಕ್ಲೇರ್ ವಾಟರ್ಮ್ಯಾನ್ ಸ್ಟೋರ್ರ್ ಸಂಶೋಧನಾ ಪತ್ರಿಕೆ ಮತ್ತು ಇತರ ಸಂಶೋಧನಾ ಪತ್ರಿಕೆ ಪಾಟ್ಲಾ Patla et al ಮತ್ತು ಇತರರು ನೇಚರ್ ಸೆಲ್ ಬಯಾಲಜಿ ಎರಡುಸಾವಿರದ ಹತ್ತನೇ ಇಸವಿಯಲ್ಲಿ ಪ್ರಕಟವಾಗಿರುತ್ತದೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು